ಸಾಲಿಡ್ವರ್ಕ್ಸ್ ಮುಂದುವರೆದ ಎಲ್ಲರಿಗೂ ನಮಸ್ಕಾರ ಎಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ಕುರಿತ ನಮ್ಮ ಆನ್ಲೈನ್ ಪ್ರಮಾಣೀಕೃತ ಕೋರ್ಸ್ ಗಳಿಗೆ ಸುಸ್ವಾಗತ 3D ರೇಖಾಚಿತ್ರಗಳನ್ನು ನಿರ್ಮಿಸಲು ನಾವು ಸಾಲಿಡ್ವರ್ಕ್ಸ್ ಹೆಸರಿನ ಸಾಫ್ಟ್ವೇರ್ ಉಪಕರಣದ ಬಗ್ಗೆ ಕಲಿಯುತ್ತಿದ್ದೇವೆ ಇಂದಿನ ತರಗತಿಯಲ್ಲಿ ಬೋಲ್ಟ್ ಮತ್ತು ನಟ್ ಗಳನ್ನು ಹೇಗೆ ತಯಾರಿಸುವುದು ಈ ಥ್ರೆಡ್ ಗಳನ್ನು ಹೇಗೆ ನಿರ್ಮಿಸುವುದು ಎಂಬುದರ ಕುರಿತು ನಾವು ಸ್ವಲ್ಪ ಕಲಿಯುತ್ತೇವೆ ನಾವು ಸಾಧಿಸಲು ಹೊರಟಿರುವ ಮೊದಲ ಉದ್ದೇಶ ಇದು ಆದ್ದರಿಂದ ಮೊದಲು ಸರಳ ರೂಪರೇಖೆ ಮೂಲಕ ಸ್ಟಡ್ ಅನ್ನು ತೆಗೆದುಕೊಂಡು ಅದರ ಮೇಲೆ ಎಳೆಗಳನ್ನು ಕತ್ತರಿಸೋಣ ಅದರ ನಂತರ ನಾವು ಮೆಟ್ರಿಕ್ 10 ಎಳೆಗಳನ್ನು ನಿರ್ಮಿಸುತ್ತೇವೆ ಆದ್ದರಿಂದ ಮೊದಲ ಹಂತವೆಂದರೆ ಹೊಸ ಭಾಗ ವನ್ನು ಎರಡು ಸಲ ಒತ್ತಿದ ನಂತರ ನಾವು ಖಾಲಿ ಪರದೆ ಯನ್ನು ಹೊಂದಿರುತ್ತೇವೆ ನಂತರ ನಾವು ಸಮತಲಗಳಲ್ಲಿ ಒಂದನ್ನು ಆರಿಸಿಕೊಳ್ಳುತ್ತೇವೆ ಬಹುಶಃ ಬಲಕ್ಕೆ ಇರುವ ಸಮತಲ ಅದಕ್ಕೆ ಲಂಬವಾಗಿರುವ ಸಮತಲದಲ್ಲಿ ನಾವು ಸ್ಟಡ್ ಅನ್ನು ಸೆಳೆಯುತ್ತೇವೆ ಸ್ಟಡ್ ಎಂದರೆ ಅದು ಒಂದು ವೃತ್ತಾಕಾರದ ಸಿಲಿಂಡರ್ ಇದು ಸುಮಾರು 5 ಮಿಲಿಮೀಟರ್ ತ್ರಿಜ್ಯವಾಗಿರಬಹುದು ಓಕೆ ಈಗ ನಾವು ಅದನ್ನು 3 ಆಯಾಮಗಳಲ್ಲಿ ಎಕ್ಸ್ಟ್ರುಡ್ ಮಾಡುತ್ತೇವೆ ಅದು ಸುಮಾರು 30 ಮಿ ಆದ್ದರಿಂದ ನಾವು ಈ ಸಿಲಿಂಡರ್ ಅನ್ನು ಹೊಂದಿದ್ದೇವೆ ಅದರ ಮೇಲೆ ಥ್ರೆಡ್ಗಳನ್ನು ಕತ್ತರಿಸಲು ನಾವು ಬಯಸುತ್ತೇವೆ ಆದ್ದರಿಂದ ಸಾಮಾನ್ಯವಾಗಿ ಈ ಸ್ಟಡ್ಗಳನ್ನು ಯಾವಾಗಲೂ ಚಾಂಫರ್ ಮಾಡಲಾಗುತ್ತದೆ ಆದ್ದರಿಂದ ಈ ಮೇಲ್ಮೈಯನ್ನು ನಾವು ತೆಗೆದುಕೊಳ್ಳುತ್ತೇವೆ ಚಾಂಫರಿಂಗ್ ಮಾಡುತ್ತೇವೆ ಬಹುಶಃ ನಾವು ಮಾಡುವ ಚಾಂಫರ್ 45 ಡಿಗ್ರಿಗಳೊಂದಿಗೆ 1 ಎಂಎಂ ಚಾಂಫರ್ ನಾವು ಅದನ್ನು ಮಾಡಿದಾಗ ಆ ಘನ ಮೇಲ್ಮೈಯಲ್ಲಿ ಆ ರೀತಿಯ ಚಾಂಫರಿಂಗ್ ಅನ್ನು ಹೊಂದಿರುತ್ತೇವೆ ಥ್ರೆಡ್ ಅನ್ನು ಕತ್ತರಿಸಲು ಮೊದಲು ನಾವು ಹೆಲಿಕಲ್ ಪಥವನ್ನು ಮಾಡಬೇಕು ಏಕೆಂದರೆ ಈ ಸ್ಕ್ರೂಗಳು ಅಥವಾ ಥ್ರೆಡ್ ಗಳು ಯಾವಾಗಲೂ ಥ್ರೆಡ್ ಗೆ ಅನುಗುಣವಾಗಿ ಹೆಲಿಕಲ್ ಪಥವನ್ನು ಹೊಂದಿರುತ್ತವೆ ಟೂಲ್ ಬಿಟ್ ಅಥವಾ ಕಟ್ ಚಾಕುವಿನಿಂದ ಅದು ವಸ್ತುವನ್ನು ತೆಗೆದುಹಾಕುತ್ತದೆ ಮತ್ತು ಅಂತಿಮವಾಗಿ ನಾವು ಥ್ರೆಡ್ ಹೊಂದಿರುತ್ತೇವೆ ಆದ್ದರಿಂದ ಅದಕ್ಕಾಗಿ ಮೊದಲು ನಾವು ಈ ಶಾಫ್ಟ್ ಸುತ್ತಲೂ ಹೆಲಿಕ್ಸ್ ಅನ್ನು ನಿರ್ಮಿಸುತ್ತೇವೆ ಆದ್ದರಿಂದ ಮೊದಲ ಹಂತವೆಂದರೆ ಹೆಲಿಕ್ಸ್ ಅನ್ನು ನಿರ್ಮಿಸುವುದು ನಾವು ಅದೇ 5 ಮೀಟರ್ ತ್ರಿಜ್ಯದ ವೃತ್ತವನ್ನು ಮಾಡಬೇಕು ಆದ್ದರಿಂದ ಈಗ ನಮ್ಮಲ್ಲಿ ಆ ವೃತ್ತವಿದೆ ಆ ವೃತ್ತದ ಸುತ್ತಲೂ ನಾವು ಹೆಲಿಕಲ್ ಥ್ರೆಡ್ ಹೊಂದಲು ಬಯಸುತ್ತೇವೆ ಆ ಉದ್ದೇಶಕ್ಕಾಗಿ ನಾವು ಮಾಡಬೇಕಾಗಿರುವುದು ಏನೆಂದರೆ ಮೇಲ್ಗಡೆ ಇರುವ ಇನ್ಸರ್ಟ್ ಗೆ ಹೋಗಿ ಅಲ್ಲಿ ವಕ್ರರೇಖೆ ಇದೆ ಆ ವಕ್ರರೇಖೆಯಲ್ಲಿ ಹೆಲಿಕ್ಸ್ ಸ್ಪೈರಲ್ ಗೆ ಹೋಗಿ ಈಗ ನಾವು ಅಂತಹ ರೀತಿಯ ಥ್ರೆಡ್ ವನ್ನು ಹೊಂದಿದ್ದೇವೆ ಇದು ನಾವು ಅಭ್ಯಾಸ ಮಾಡಲು ಮಾತ್ರ ಇರುವದರಿಂದ ನಾವು ಕೇವಲ 20 ಮಿಮೀ ಎತ್ತರವಿರುವ ಹೆಲಿಕಲ್ ಮಾರ್ಗವನ್ನು ಹೊಂದಿದ್ದೇವೆ ಅಂದರೆ ನಾವು ಹೊಂದುವ ಹೆಲಿಕ್ಸ್ನ ಉದ್ದವು 20 ಎಂಎಂ ಪಿಚ್ ಸುಮಾರು 1 ಮತ್ತು ಇದು ಪ್ರದಕ್ಷಿಣಾಕಾರ ದ ಹೆಲಿಕ್ಸ್ ಆಗಿದೆ ಈ ಹೆಲಿಕ್ಸ್ ಅನ್ನು ನಾವು ಏನನ್ನಾದರೂ ನವೀಕರಿಸಲು ಅಥವಾ ಬದಲಾಯಿಸಲು ಬಯಸಿದರೆ ಬಲಬದಿಯನ್ನು ಒತ್ತಿ ಅಲ್ಲಿ ವೈಶಿಷ್ಟ್ಯತೆ ಗಳನ್ನು ಬದಲಾಯಿಸಲು ಒಂದು ಬಟನ್ ಇದೆ ಇದು 90 ಡಿಗ್ರಿಗಳಿಂದ ಪ್ರಾರಂಭವಾಗುತ್ತದೆ ಆದ್ದರಿಂದ ಹೆಲಿಕ್ಸ್ ಈ ಬಾಣದ ಪ್ರಾರಂಭದಿಂದ ಪ್ರಾರಂಭವಾಗುತ್ತದೆ ಸಿಲಿಂಡರ್ ಸುತ್ತಲೂ ನಾವು ಈ ಕಟ್ ಅನ್ನು ನಿರ್ಮಿಸಲು ಬಯಸುತ್ತೇವೆ ಆದ್ದರಿಂದ ಪಿಚ್ 1 ಮೀ ಮತ್ತು ಅದು ಎಲ್ಲಕಡೆಯೂ 20 ಮಿ ಮತ್ತು ಇದು 90 ಡಿಗ್ರಿಗಳಿಂದ ಪ್ರಾರಂಭವಾಗುತ್ತದೆ ಮತ್ತು ಇದು ನಾವು ನಿರ್ಮಿಸುತ್ತಿರುವದು ಪ್ರದಕ್ಷಿಣಾಕಾರದ ಥ್ರೆಡ್ ಆದ್ದರಿಂದ ಓಕೆ ಒತ್ತಿ ಅದು ಮುಗಿದ ನಂತರ ಮುಂಭಾಗದ ಸಮತಲ ಕ್ಕೆ ಹೋಗಿ ಅಲ್ಲಿ ನಾವು ಈ ಹೆಲಿಕ್ಸ್ ಅನ್ನು ನೋಡಬಹುದು ಆದ್ದರಿಂದ ಇದು ಅಭ್ಯಾಸವಾಗಿರುವುದರಿಂದ ನಾವು ತ್ರಿಕೋನ ಚಾಕುವನ್ನು ತೆಗೆದುಕೊಳ್ಳೋಣ ನಾವು ಅದನ್ನು ಈ ಹೆಲಿಕ್ಸ್ ಮೂಲಕ ಹಾದುಹೋಗಲು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಈ ತ್ರಿಕೋನವನ್ನು ನಿರ್ಮಿಸಿದ ನಂತರ ನಾವು ಈ ಸ್ಥಾನವನ್ನು ಅನಿಯಂತ್ರಿತವಾಗಿ ಗುರುತಿಸುತ್ತೇವೆ ಏಕೆಂದರೆ ಅದು ಥ್ರೆಡ್ ಅನ್ನು ನಿರ್ಮಿಸುವ ಅಭ್ಯಾಸವಾಗಿದೆ ಒಮ್ಮೆ ನಾವು ಆ ತ್ರಿಕೋನವನ್ನು ಆರಿಸಿದ ನಂತರ ಈ ಅಂಚುಗಳು ಸ್ಕೆಚ್ ಮೋಡ್ನಿಂದ ಹೊರಬರುತ್ತವೆ ನಂತರ ನಾವು ಸ್ಕೆಚ್ 3 ಮತ್ತು ಹೆಲಿಕ್ಸ್ ಅನ್ನು ನೋಡುತ್ತೇವೆ ಈಗ ಸ್ಕೆಚ್ 3 ಮತ್ತು ಹೆಲಿಕ್ಸ್ ಅನ್ನು ಆರಿಸಿ ಎರಡೂ ಹೈಲೈಟ್ ಆಗಿದೆ ಈಗ ವೈಶಿಷ್ಟ್ಯ ಗಳ ಮಟ್ಟದಲ್ಲಿ ನೋಡಿ ಅಲ್ಲಿ ಎಕ್ಸ್ಟ್ರುಡೆಡ್ ಬಾಸ್ ರಿವಾಲ್ವ್ ಆಧಾರಿತ ಎಕ್ಸ್ಟ್ರುಡೆಡ್ ಕಟ್ ಮತ್ತು ಸ್ವೇಪ್ಟ್ ಕಟ್ ಇದೆ ಆದ್ದರಿಂದ ಸ್ವೇಪ್ಟ್ ಕಟ್ ಒತ್ತಿ ನಂತರ ನಾವು ಥ್ರೆಡ್ ಮಾಡಿದ ಭಾಗವು ಹಾದುಹೋಗುವಂತಹದನ್ನು ನೋಡುತ್ತೇವೆ ಆದ್ದರಿಂದ ನೀವು ಸ್ಕೆಚ್ 3 ಮತ್ತು ಹೆಲಿಕ್ಸ್ ಪಥಗಳೆರಡನ್ನೂ ಆರಿಸಬೇಕಾಗುತ್ತದೆ ಅದು ಮುಗಿದ ನಂತರ ಸ್ವೇಪ್ಟ್ ಕಟ್ ಗೆ ಹೋಗಿ ಈ ರೀತಿಯ ಹಳದಿ ಬಣ್ಣವನ್ನು ತೋರಿಸುತ್ತದೆ ನಂತರ ಓಕೆ ಒತ್ತಿ ನಂತರ ನೀವು ಥ್ರೆಡ್ ಮಾಡಿದ ಭಾಗವನ್ನು ನೋಡುತ್ತೀರಿ ಈಗ ನಾವು ಸಮ್ಮಿತೀಯ ಮೆಟ್ರಿಕ್ 10 ಎಂಎಂ ಥ್ರೆಡ್ ಅನ್ನು ನಿರ್ಮಿಸುತ್ತೇವೆ ಆದ್ದರಿಂದ ಸಾಮಾನ್ಯವಾಗಿ ಈ 10 ಎಂಎಂ ಥ್ರೆಡ್ಗಳು ಯಾವಾಗಲೂ ತಲೆಯ ಭಾಗದ ತರಹ ಹೊಂದಿರುತ್ತವೆ ಅಲ್ಲಿ ಸ್ಟಡ್ ಭಾಗವಿದೆ ಕೆಲವು ಥ್ರೆಡ್ಗಳಿವೆ ಕೆಲವು ಷಡ್ಭುಜೀಯ ರೀತಿಯ ರಚನೆಗಳನ್ನು ನಾವು ಹೊಂದಿದ್ದೇವೆ ಆದ್ದರಿಂದ ನಾವು ಹಂತ ಹಂತವಾಗಿ ಆ 10 ಎಂಎಂ ಥ್ರೆಡ್ ಅನ್ನು ನಿರ್ಮಿಸುತ್ತೇವೆ ಆದ್ದರಿಂದ ನಾವು ಬಲ ಸಮತಲವನ್ನು ಆರಿಸಿಕೊಳ್ಳೋಣ ಆ ಬಲ ಸಮತಲ ಕ್ಕೆ ಲಂಬವಾಗಿರುವದರಲ್ಲಿ ಮೊದಲಿಗೆ ನಾವು ಬೋಲ್ಟ್ನ ತಲೆಯನ್ನು ನಿರ್ಮಿಸುತ್ತೇವೆ ತಲೆ ಯಾವಾಗಲೂ ವೃತ್ತಾಕಾರವಾಗಿರುತ್ತದೆ ಇದು ನಾವು ನಿರ್ಮಿಸುವ 16 ಎಂಎಂ ವೃತ್ತವಾಗಿದ್ದು ವ್ಯಾಸ 16 ಎಂಎಂ ಅಂದರೆ 8 ಎಂಎಂ ತ್ರಿಜ್ಯ ಮತ್ತು ಅದು 10 ಮಿ ನಷ್ಟು ಆಳ ವನ್ನು ಹೊಂದಿರುತ್ತದೆ ಆದ್ದರಿಂದ ನಾವು ಏನು ಮಾಡಬೇಕೆಂದರೆ ಬಾಸ್ ಅನ್ನು 10 ಎಂಎಂ ಹೆಡ್ ಆಗುವ ಹಾಗೆ ಎಕ್ಸ್ಟ್ರುಡ್ ಮಾಡುವದು ಈಗ ಈ ಮೇಲ್ಮೈಗೆ ಲಂಬವಾಗಿ ನಾವು ಷಡ್ಭುಜಾಕೃತಿಯನ್ನು ಸೆಳೆಯುತ್ತೇವೆ ಷಡ್ಭುಜಾಕೃತಿ ಯ 6 ಬದಿಗಳನ್ನು ನಾವು ನಿರ್ಮಿಸುತ್ತೇವೆ ನಂತರ ನಾವು ಸ್ಮಾರ್ಟ್ ಆಯಾಮವನ್ನು ಬಳಸುತ್ತೇವೆ ಇಲ್ಲಿಂದ ಇಲ್ಲಿಗೆ 8 ಮಿ ಮೀ ಇದೆ ಇವು ಡೇಟಾ ಪುಸ್ತಕಗಳಿಂದ ನೀವು ಪಡೆಯುವ ಪ್ರಮಾಣಿತ ಸಂಖ್ಯೆಗಳಾಗಿವೆ ನೀವು ಬೋಲ್ಟ್ ಅಥವಾ ಬೋಲ್ಟ್ ಯಂತ್ರ ಪ್ರಕ್ರಿಯೆ ಇಂದ ತಯಾರಿಸುವಾಗ ಎತ್ತರವು ಇಷ್ಟಿರಬೇಕು ಉದ್ದವು ಇಷ್ಟಿರಬೇಕು ಹೀಗೆ ಕೆಲವು ಪ್ರಮಾಣಿತ ಸಂಪ್ರದಾಯಗಳಿವೆ ನೀವು ಸ್ಟ್ರೆಸ್ ಸ್ಟ್ರೇನ್ ಆ ಬೋಲ್ಟ್ನ ನ ಮೇಲೆ ನೀವು ಎಷ್ಟು ಸ್ಟಾಕ್ ಅನ್ನು ಅನ್ವಯಿಸುತ್ತೀರಿ ಅದು ಅದನ್ನು ತಡೆದುಕೊಳ್ಳಬಹುದೇ ಯಾವ ರೀತಿಯ ವಸ್ತುಗಳನ್ನು ಬಳಸಬೇಕೆಂಬುದನ್ನು ಯಂತ್ರ ವಿನ್ಯಾಸ ಡೇಟಾ ಪುಸ್ತಕಗಳಲ್ಲಿ ಪಡೆಯುತ್ತೀರಿ ಆದ್ದರಿಂದ ಆ ಆಯಾಮಗಳನ್ನು ಆಧರಿಸಿ ನಾವು ಈ ರೀತಿಯ ಬೋಲ್ಟ್ ಅನ್ನು ನಿರ್ಮಿಸುತ್ತಿದ್ದೇವೆ ಆದ್ದರಿಂದ ಈಗ ನಾವು ಅದರ ಒಳಗೆ ಷಡ್ಭುಜೀಯ ಕಟ್ ಹೊಂದಲು ಬಯಸುತ್ತೇವೆ ಆದ್ದರಿಂದ ಷಡ್ಭುಜಾಕೃತಿಯ ಎಲ್ಲಾ 6 ಬದಿಗಳನ್ನು ನಾವು ಆರಿಸಿಕೊಳ್ಳೋಣ ಈಗ ಎಕ್ಸ್ಟ್ರುಡೆಡ್ ಕಟ್ ಮಾಡಿ ನಾವು ಕಟ್ ನ ಆಳವು 5 ಮಿಮೀ 5 5 ಮಿಮೀ ನಷ್ಟು ಹೊಂದಬಹುದು ಆದ್ದರಿಂದ ನಾವು ಅಂತಹ ತಲೆ ಭಾಗ ವನ್ನು ಹೊಂದಿದ್ದೇವೆ ಆದ್ದರಿಂದ ನೀವು ಎಲ್ ವ್ರೆಂಚ್ ರೀತಿಯ ವಸ್ತುವನ್ನು ಹೊಂದುತ್ತೀರಿ ಅದರ ಮೂಲಕ ನೀವು ಅದನ್ನು ನಿರ್ವಹಿಸಬಹುದು ಈಗ ಇಲ್ಲಿ ನಾವು ಇನ್ನೊಂದು ವೃತ್ತವನ್ನು ಸೆಳೆಯಲು ಬಯಸುತ್ತೇವೆ ಇದರಿಂದಾಗಿ ಆ ಬೋಲ್ಟ್ ನ ಸ್ಟಡ್ ಭಾಗವನ್ನು ನಾವು ಹೊಂದಬಹುದು ಅದು 25 ಮಿಮೀ ಉದ್ದ ಮತ್ತು 10 ಎಂಎಂ ವ್ಯಾಸದ ವೃತ್ತವಾಗಿರುತ್ತದೆ ಆದ್ದರಿಂದ ನಾವು 5 ಎಂಎಂ ತ್ರಿಜ್ಯ ಅಥವಾ 10 ಎಂಎಂ ವ್ಯಾಸವನ್ನು ನಿರ್ಮಿಸೋಣ ಈ ವೃತ್ತದಲ್ಲಿ ನಾವು 25 ಮಿಮೀ ಉದ್ದದವರೆಗೆ ಬಾಸ್ ಬೇಸ್ ಅನ್ನು ಎಕ್ಸ್ಟ್ರುಡ್ ಮಾಡಬಹುದು ಆದ್ದರಿಂದ ನಾವು ಆ ಬೋಲ್ಟ್ ಭಾಗವನ್ನು ಹೊಂದಿದ್ದೇವೆ ಈಗ ಸಾಮಾನ್ಯವಾಗಿ ನಾವು ಈ ಚಾಂಫರಿಂಗ್ ಬಳಸುವುದರ ಮೂಲಕ ತೀಕ್ಷ್ಣವಾದ ಮೂಲೆಗಳನ್ನು ತಪ್ಪಿಸುತ್ತೇವೆ ಈ ಚಾಂಫರಿಂಗ್ ಅನ್ನು ನಾವು 45 ಡಿಗ್ರಿಯ 1 ಮಿ ಮೀ ನಷ್ಟು ಇರಿಸಬಹುದು ಆದ್ದರಿಂದ ಸ್ಟಡ್ ಮಾಡಲಾಗಿದೆ ಆದ್ದರಿಂದ ಈ ಬೋಲ್ಟ್ ಮಾಡಿದ ನಂತರ ನಾವು ಏನು ಮಾಡಬಹುದು ಎಂದರೆ ಇದರ ಸುತ್ತಲೂ ಹೆಲಿಕಲ್ ಪಥವನ್ನು ಮತ್ತು ಉತ್ತಮವಾದ ವಕ್ರತೆಯೊಂದಿಗೆ ತ್ರಿಕೋನ ರೀತಿಯ ಕಟ್ ಅನ್ನು ತಯಾರಿಸುತ್ತೇವೆ ಮತ್ತು ಅವು ಈ ಪಿಚ್ ಮತ್ತು ಎತ್ತರದ ವಿಷಯದೊಂದಿಗೆ ಹೊಂದಾಣಿಕೆಯಾಗುವಂತೆ ಹಾದುಹೋಗುತ್ತೇವೆ ಮತ್ತು ಅದರಿಂದ ಒಂದು ಥ್ರೆಡ್ಅನ್ನು ತಯಾರಿಸುತ್ತೇವೆ ಆದ್ದರಿಂದ ಮೊದಲ ಹಂತವು ಯಾವಾಗಲೂ ಲಂಬವಾಗಿದ್ದು 5 ಎಂಎಂ ತ್ರಿಜ್ಯದೊಂದಿಗೆ ಹೊಂದಾಣಿಕೆಯಾಗುವ ಮತ್ತೊಂದು ವೃತ್ತವನ್ನು ನಿರ್ಮಿಸಿ ಆದ್ದರಿಂದ ನಾವು 5 ಎಂಎಂ ತ್ರಿಜ್ಯವನ್ನು ಹೊಂದಿದ್ದೇವೆ ಈಗ ಅದರ ಮೇಲೆ ನಿರ್ಮಿಸಬೇಕು ಇದನ್ನು ಆಯ್ಕೆ ಮಾಡಿ ಮೇಲ್ಭಾಗದಲ್ಲಿರುವ ಇನ್ಸರ್ಟ್ ಗೆ ಹೋಗಿ ಕರ್ವ್ ಹೆಲಿಕ್ಸ್ ಆಯ್ದುಕೊಳ್ಳಿ ನಾವು 20 ಎಂಎಂ ವರೆಗೆ ಈ ಥ್ರೆಡ್ ಮತ್ತು 1 5 ಎಂಎಂ ಪಿಚ್ ಅನ್ನು ಹೊಂದಲು ಬಯಸುತ್ತೇವೆ ಮತ್ತು ಇದು 90 ಡಿಗ್ರಿ ಕೋನದಲ್ಲಿ ಪ್ರಾರಂಭವಾಗಬಹುದು ಆದ್ದರಿಂದ ಅದರ ಮೂಲಕ ಹಾದುಹೋಗಲು ಒಂದು ವ್ಯವಸ್ಥೆಯನ್ನು ಮಾಡಲು ನಾನು ತ್ರಿಕೋನವನ್ನು ನಿರ್ಮಿಸಬಹುದು ಮತ್ತು ಓಕೆ ಒತ್ತಿ ಅದು ಮುಗಿದ ನಂತರ ಮುಂಭಾಗದ ನೋಟಕ್ಕೆ ಹೋಗಿ ಓಕೆ ಈಗ ಇಲ್ಲಿ ಜೂಮ್ ಮಾಡಿ ಮತ್ತು ಇಲ್ಲಿ ನಾವು 0 ಡಿಗ್ರಿಗಳೊಂದಿಗೆ ಈ ಹಂತದ ಮೂಲಕ ಹಾದುಹೋಗುವ ಮಧ್ಯದ ರೇಖೆಯನ್ನು ಸಿದ್ಧಪಡಿಸುತ್ತೇವೆ ನಾವು ದಿಕ್ಕನ್ನು ನೋಡೋಣ ಓಕೆ ಆದ್ದರಿಂದ ಈಗ ಮತ್ತೆ ಮುಂಭಾಗದ ಸಮತಲ ಕ್ಕೆ ಹೋಗಿ ಓಕೆ ಅದರ ಮೇಲೆ ನಾವು ತ್ರಿಕೋನವನ್ನು ಪರಿಗಣಿಸೋಣ ಆದ್ದರಿಂದ ತ್ರಿಕೋನವನ್ನು ಬಳಸಿ ಟೂಲ್ ಬಿಟ್ ಯಾವಾಗಲೂ ಈ ಕೆಳಮುಖ ದಿಕ್ಕಿನಲ್ಲಿರಬೇಕು ನಿರ್ಮಿಸಲಾಗಿದೆ ಇದನ್ನು ತೆಗೆದುಹಾಕಿ ಜೂಮ್ ಇನ್ ಮಾಡಿ ಈಗ ಈ ಅಂಚಿನಿಂದ ಟೂಲ್ ಬಿಟ್ ಎತ್ತರವು 1 14 ಎಂದು ಭಾವಿಸಲಾಗಿದೆ ಆದ್ದರಿಂದ ಸ್ಮಾರ್ಟ್ ಆಯಾಮವನ್ನು ಬಳಸಿ ಇದನ್ನು ಆರಿಸಿ ಆ ಬಿಂದುವನ್ನು ಆರಿಸಿ ಅದು 1 14 ಮಿಮೀ ಇದೆ ಎಂದು ಖಚಿತಪಡಿಸಿಕೊಳ್ಳಿ ಮತ್ತು ಎರಡನೆಯ ವಿಷಯವೆಂದರೆ ಮತ್ತೊಂದು ಮಧ್ಯದ ರೇಖೆಯನ್ನು ಚಿತ್ರಿಸೋಣ ಅದು ಮಧ್ಯಕ್ಕೆ ಸೇರಿ ಈ ಬಿಂದುವಿನ ಮೂಲಕ ಹಾದುಹೋಗುತ್ತದೆ ಉತ್ತಮವಾಗಿದೆ ಈಗ ನಮಗೆ ಅದರ ಸುತ್ತಲೂ ಒಂದು ಆರ್ಕ್ ಅಗತ್ಯವಿರುತ್ತದೆ ಏಕೆಂದರೆ ನಾವು ಈ ರೀತಿಯ ತೀಕ್ಷ್ಣವಾದ ಟೂಲ್ ಬಿಟ್ ಅನ್ನು ಬಯಸುವುದಿಲ್ಲ ಮೊಂಡಾದಂತೆಯೇ ಇರುವದನ್ನು ಹೊಂದಲು ಬಯಸುತ್ತೇವೆ ಆದ್ದರಿಂದ ನಾವು ಈ ಭಾಗದಲ್ಲಿ ಮೃದುವಾದ ವಕ್ರರೇಖೆ ಹೊಂದುತ್ತೇವೆ ಆ ಉದ್ದೇಶಕ್ಕಾಗಿ ನಾವು ಏನು ಮಾಡುತ್ತೇವೆ ನಾವು ಇನ್ನೊಂದು ಕೇಂದ್ರ ರೇಖೆಯನ್ನು ನಿರ್ಮಿಸುತ್ತೇವೆ ಓ ಕೆ ಏಕೆಂದರೆ ನಮಗೆ ವಕ್ರರೇಖೆಯ ಮಧ್ಯಭಾಗ ಬೇಕಾಗುತ್ತದೆ ಆದ್ದರಿಂದ ಆ ಬಿಂದು ಇದಾಗಿದೆ ಆದ್ದರಿಂದ ನಾವು ಏನು ಮಾಡಬೇಕೆಂದರೆ ಈ ಸೆಂಟ್ರಾಯ್ಡ್ನಿಂದ ಈ ರೇಖೆಯು 0 32 ಮಿಮೀ ಆಗುವ ರೀತಿಯಲ್ಲಿ ಇಲ್ಲಿ ಮಧ್ಯದ ರೇಖೆಯನ್ನು ನಿರ್ಮಿಸುವುದು ಅದು ಮುಗಿದ ನಂತರ ನಾವು ಈ ರೇಖೆಯನ್ನು ತೆಗೆದುಹಾಕುತ್ತೇವೆ ಓಕೆ ನಾವು ಆ ರೇಖೆಯನ್ನು ತೆಗೆದುಹಾಕಬಹುದು ಮತ್ತು ಇದನ್ನು ಸಹ ನಾವು ತೆಗೆದುಹಾಕಬಹುದು ಈ ಬಿಂದುಗಳಲ್ಲಿ ನಾವು ಆರ್ಕ್ ಅನ್ನು ರವಾನಿಸಲು ಬಯಸುತ್ತೇವೆ ಆದ್ದರಿಂದ 3 ಪಾಯಿಂಟ್ ಆರ್ಕ್ ಆ ಬಿಂದು ಎರಡನೇ ಬಿಂದುವನ್ನು ಆರಿಸಿ ಮತ್ತು ಅದನ್ನು ಸರಿಸಿ ಈಗ ಇದು ಈ ಸಾಲಿಗೆ ಸ್ಪರ್ಶಕ ವಾಗಿರಬೇಕು ಆದ್ದರಿಂದ ನಾವು ಏನು ಮಾಡುತ್ತೇವೆ ಇದನ್ನು ಆರಿಸಿ ಇದನ್ನೂ ಆರಿಸಿ ಅವು ಪರಸ್ಪರ ಸ್ಪರ್ಶಕವಾಗಿರುತ್ತವೆ ಅದು ಮುಗಿದ ನಂತರ ಓಕೆ ಅದರಂತೆಯೇಈ ಸಾಲನ್ನು ಆರಿಸಿ ಅವು ಪರಸ್ಪರ ಸ್ಪರ್ಶಕವಾಗಿರುತ್ತವೆ ಅದು ಮುಗಿದ ನಂತರ ಓಕೆ ಈಗ ನಾವು ಏನು ಮಾಡುತ್ತೇವೆ ಘಟಕಗಳನ್ನು ಟ್ರಿಮ್ ಮಾಡಲು ಹೋಗಿ ಈ ಭಾಗವನ್ನು ತೆಗೆದುಹಾಕಿ ಈ ಭಾಗವನ್ನೂ ತೆಗೆದುಹಾಕಿ ಮತ್ತು ನಮಗೆ ಇದು ಕೂಡ ಅಗತ್ಯವಿಲ್ಲ ಇದು ಕೂಡ ಇಲ್ಲ ಅದರಂತೆಯೇ ನಮಗೆ ಈ ರೇಖೆಗಳ ಅಗತ್ಯವಿಲ್ಲ ನಂತರ ಓಕೆ ಒತ್ತಿ ಆದ್ದರಿಂದ ಸ್ಕೆಚ್ ಮೋಡ್ನಿಂದ ಹೊರಬಂದ ನಂತರ ನಾವು ಈ ಸಂಪೂರ್ಣ ವಸ್ತುವನ್ನು ಆರಿಸಬೇಕಾಗುತ್ತದೆ ನಂತರ ಹೆಲಿಕ್ಸ್ ಮಾರ್ಗವನ್ನು ಕಂಟ್ರೋಲ್ ವೈಶಿಷ್ಟ್ಯಗಳಿಗೆ ಹೋಗಿ ಸ್ವೇಪ್ಟ್ ಕಟ್ ಗೆ ಹೋಗಿ ನಂತರ ಅದು ಈ ಸಂಪೂರ್ಣ ಭಾಗವು ರಿವೊಲ್ವಿಂಗ್ ರೀತಿ ಇರುವದನ್ನು ನಿಮಗೆ ತೋರಿಸುತ್ತದೆ ತದನಂತರ ಓಕೆ ಒತ್ತಿ ನಂತರ ನೀವು ಈ ರೀತಿಯಲ್ಲಿ ಥ್ರೆಡ್ ಅನ್ನು ಹೊಂದಿರುತ್ತೀರಿ ನಾವು ಯಾವಾಗಲೂ ಹೊಂದಿರುವ ಅಸ್ಥೆಟಿಕ್ ಅಂಶಗಳು ಇವು ಈ ಭಾಗವನ್ನು ಹೇಗೆ ಸುಗಮಗೊಳಿಸುವುದು ನಾವು ಬೇರೆ ರೀತಿಯ ತ್ರಿಕೋನ ಕಟ್ ಮತ್ತು ಇತರ ವಸ್ತುಗಳನ್ನು ಹೊಂದಬಹುದೇ ಎಂಬಂತಹ ಇತರ ಅಂಶಗಳಿವೆ ಈ ಬೋಲ್ಟ್ ನ ವಿಭಿನ್ನ ದೃಷ್ಟಿಕೋನಗಳನ್ನು ನೋಡೋಣ ಆದ್ದರಿಂದ ನಾವು ಏನು ಮಾಡಬೇಕೆಂದರೆ ಮೊದಲನೆಯದು ಐಸೊಮೆಟ್ರಿಕ್ ನೋಟವನ್ನು ನೋಡುವುದು ಇದು ನಿರ್ಮಾಣದ್ದಾಗಿದ್ದರೆ ನಾವು ಅದನ್ನು ತೆಗೆದುಹಾಕಬಹುದು ಆದ್ದರಿಂದ ಐಸೊಮೆಟ್ರಿಕ್ ನೋಟವು ಈ ರೀತಿ ಕಾಣುತ್ತದೆ ಈಗ 3 ವಿಭಿನ್ನ ವೀಕ್ಷಣೆಗಳನ್ನು ನೋಡಿ ಮುಂಭಾಗದ ನೋಟ ಮೇಲಿನ ನೋಟ ಎಡಭಾಗದ ನೋಟ ಮತ್ತು ಐಸೊಮೆಟ್ರಿಕ್ ನೋಟ ಈಗ ನಾವು ಈ ಬೋಲ್ಟ್ ಗಾಗಿ ನಟ್ ಅನ್ನು ನಿರ್ಮಿಸುತ್ತೇವೆ ಆ ಉದ್ದೇಶಕ್ಕಾಗಿ ನಾವು ಹೊಸದಕ್ಕೆ ಹೋಗಿ ಭಾಗವನ್ನು ತೆರೆಯಿರಿ ಓಕೆ ಈಗ ಬಲ ಸಮತಲದ ಲಂಬವಾಗಿ ನಾವು ಷಡ್ಭುಜೀಯ ನಟ್ ಅನ್ನು ಹೊಂದಲು ಬಯಸುತ್ತೇವೆ ಆದ್ದರಿಂದ ಆ ಉದ್ದೇಶಕ್ಕಾಗಿ ನಾವು ಸ್ಕೆಚ್ ಗೆ ಹೋಗುತ್ತೇವೆ ಇಲ್ಲಿಂದ ಷಡ್ಭುಜಾಕೃತಿಯ 6 ಘಟಕಗಳನ್ನು ಆರಿಸಿ ಬರೆಯಿರಿ ಇಲ್ಲಿಂದ ಇಲ್ಲಿಗೆ ಸ್ಮಾರ್ಟ್ ಆಯಾಮ ಗಳನ್ನು ಬಳಸಿ ಆ ಬೋಲ್ಟ್ ನ ತಲೆ ಭಾಗಕ್ಕೆ ಬಳಸಿದ ಎತ್ತರವನ್ನೇ ಇಲ್ಲಿ ಬಳಸುತ್ತೇವೆ ಇಲ್ಲಿ ಅದು 16 ಮಿಮೀ ಇದೆ ನಾವು ಅದನ್ನು ಬಳಸುತ್ತೇವೆ ಮತ್ತು ನಾವು ಆ ಆಂತರಿಕ ಭಾಗದ ಮೇಲೆ ಒಂದು ಥ್ರೆಡ್ ಅನ್ನು ಮಾಡಬೇಕಾಗಿದೆ ಮತ್ತು ಸ್ಟಡ್ 10 ಮಿಮೀ ವ್ಯಾಸವನ್ನು ಹೊಂದಿದೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ನಾವು ಮಾಡಬೇಕಾಗಿರುವದು ಎಂದರೆ 10 ಎಂಎಂ ವೃತ್ತಾಕಾರದ ರಂಧ್ರ ಅದನ್ನು ಮಾಡೋಣ ಆಂತರಿಕವಾಗಿ ವೃತ್ತವು 10 ಎಂಎಂ ವ್ಯಾಸ ಅಥವಾ 5 ಎಂಎಂ ತ್ರಿಜ್ಯ ಹೊಂದಿದೆ ಓಕೆ ಒತ್ತಿ ಈಗ ಬರೆದ ವೃತ್ತವನ್ನು ನಾವು ಬಯಸುವುದಿಲ್ಲ ಕಂಟ್ರೋಲ್ ಬಟನ್ ಅನ್ನು ಹಿಡಿದಿಟ್ಟುಕೊಳ್ಳುವ ಮೂಲಕ ಈ ರೇಖೆಗಳನ್ನು ಆರಿಸಿ ಈಗ ನಾವು ಆರಿಸಿರುವ ಮೇಲ್ಮೈ ಇದಾಗಿದೆ ವೈಶಿಷ್ಟ್ಯಗಳಿಗೆ ಹೋಗಿ ಬಾಸ್ ಬೇಸ್ ಅನ್ನು ಎಕ್ಸ್ಟ್ರುಡ್ ಮಾಡಿ ಆದ್ದರಿಂದ ಇದು ಒಂದು ನಟ್ ರೀತಿಯ ಭಾಗವನ್ನು ಸೃಷ್ಟಿಸುತ್ತದೆ ಆದ್ದರಿಂದ ಈ ನಟ್ ನಿರ್ಮಿಸಲು ನಾವು 6 ಮಿಮೀ ಅಗಲವನ್ನು ಬಳಸೋಣ ಈಗ ನಾವು ಅದನ್ನು ಹೊಂದಿದ್ದೇವೆ ನಾವು ಇದನ್ನು ಹೊಂದಿಲ್ಲ ನನ್ನ ಪ್ರಕಾರ ನಾವು ಚಾಂಫರ ನೀಡಲು ಬಯಸುತ್ತೇವೆ ನಾವು ಅದನ್ನು ನಿರ್ಮಿಸಬಹುದು ಆದರೆ ನಾವು ಈಗ ಮುಖ್ಯವಾಗಿ ಅದರ ಆಂತರಿಕ ಥ್ರೆಡ್ ಭಾಗವನ್ನು ನಿರ್ಮಿಸುವತ್ತ ಗಮನ ಹರಿಸುತ್ತೇವೆ ಆದ್ದರಿಂದ ನಾವು ಮೊದಲನೆಯದಾಗಿ ಮಾಡಬೇಕಾಗಿರುವುದು ಎಂದರೆ ವೃತ್ತವನ್ನು ಸೆಳೆಯಲು ಲಂಬವಾಗಿರುವ ಮುಂಭಾಗದ ಬಲ ಸಮತಲಕ್ಕೆ ಹೋಗುವುದು ಯಾವುದೇ ಹೆಲಿಕ್ಸ್ ನಿರ್ಮಾಣದ ಮೊದಲ ಹೆಜ್ಜೆ ಎಂದರೆ 5 ಮಿ ಮೀ ವೃತ್ತವನ್ನು ರಚಿಸುವದು ಓಕೆ ಒತ್ತಿ ನಂತರ ಅದನ್ನು ಈ ರೀತಿ ದೃಶ್ಯೀಕರಿಸಿ ಆ ವೃತ್ತವನ್ನು ಆರಿಸಿ ನಂತರ ವಕ್ರರೇಖೆ ಹೆಲಿಕ್ಸ್ ಸುರುಳಿ ಯನ್ನು ಸೇರಿಸಿ ಆದ್ದರಿಂದ ನಾವು ಸುರುಳಿ ಯಾಕಾರದ ವಕ್ರರೇಖೆಯನ್ನು ಹೊಂದಿದ್ದೇವೆ ಅಲ್ಲಿ ನಾವು 6 ಮಿಮೀ ವರೆಗೆ ಎತ್ತರವನ್ನು ನೀಡಬಹುದು ಆದ್ದರಿಂದ ಆ ಹಂತದವರೆಗೆ ನಾವು ಕಟ್ ಮಾಡಬಹುದು ಬಹುಶಃ ಅದನ್ನು 6 5 ಮಾಡಿ ಇದರಿಂದ ಅದು ಕಟ್ ನಿಂದ ಸರಾಗವಾಗಿ ಹೊರಬರುತ್ತದೆ ನಾವು ಪಿಚ್ ಅನ್ನು ಪ್ರತಿ ಸಲದಂತೆ 1 ಮೀ ಕೊಡುತ್ತಿದ್ದೇವೆ ಮತ್ತು ಇದು ಅಪ್ರದಕ್ಷಿಣಾಕಾರ ದಿಕ್ಕಿನಲ್ಲಿದೆ ಮತ್ತು ಓಕೆ ಒತ್ತಿ ಆದ್ದರಿಂದ ಆಂತರಿಕವಾಗಿ ನಾವು ಈ ವೃತ್ತವನ್ನು ಹೊಂದಿದ್ದೇವೆ ಮತ್ತು ಈ ಹೆಲಿಕ್ಸ್ 90 ಡಿಗ್ರಿ ಕೋನದಿಂದ ಪ್ರಾರಂಭವಾಗುತ್ತದೆ ಅದನ್ನು ಮತ್ತೆ ಪರಿಶೀಲಿಸೋಣ ಆದ್ದರಿಂದ ಎಡಿಟ್ ವೈಶಿಷ್ಟ್ಯ ಕ್ಕೆ ಹೋಗಿ ಅದು 90 ಎಂಎಂ 90 ಡಿಗ್ರಿ ಇದೆ ಆದ್ದರಿಂದ ಓಕೆ ಒತ್ತಿ ಈಗ ಮುಂಭಾಗದ ಸಮತಲ ಕ್ಕೆ ಹೋಗಿ ಅದಕ್ಕೆ ಲಂಬವಾಗಿ ಇಲ್ಲಿ ನಾವು ತ್ರಿಕೋನ ಟೂಲ್ ಅನ್ನು ನಿರ್ಮಿಸಲು ಬಯಸುತ್ತೇವೆ ಆದ್ದರಿಂದ ಇದು ನಾವು ಹೊಂದಲು ಬಯಸುವ ಭಾಗವಾಗಿದೆ ಆ ಉದ್ದೇಶಕ್ಕಾಗಿ ನಾವು ಬಹುಭುಜಾಕೃತಿಗೆ ಹೋಗುತ್ತೇವೆ 3 ಬದಿಗಳು ಮತ್ತು ಇದನ್ನು ಕೇಂದ್ರವಾಗಿ ಆರಿಸಿಕೊಳ್ಳಿ ಈಗ ಈ ತ್ರಿಕೋನ ಟೂಲ್ ಕಟ್ ಅನ್ನು ವಿರುದ್ಧವಾಗಿ ಮಾಡಿ ಏಕೆಂದರೆ ಈಗ ನಾವು ಮೇಲಿನ ಭಾಗವನ್ನು ತೆಗೆದುಹಾಕಲು ಬಯಸುತ್ತೇವೆ ಆದ್ದರಿಂದ ತ್ರಿಕೋನವು ಮೇಲಿನ ಭಾಗದಲ್ಲಿರುತ್ತದೆ ಮತ್ತು ಅದನ್ನು ಆ ರೀತಿಯಲ್ಲಿ ಮಾಡಿ ಈಗ ಇದು 1 1 ಮಿ ಈ ಹಂತದಿಂದ ಆ ಎತ್ತರವು 1 14 ಮಿಮೀ ಎಂದು ಭಾವಿಸಲಾಗಿದೆ ಆದ್ದರಿಂದ ನಾವು ತ್ರಿಕೋನವನ್ನು ಹೊಂದಿದ್ದೇವೆ ನಂತರ ನಮಗೆ 0 32 ಮಿಮೀ ಅಗತ್ಯವಿದೆ ಆದ್ದರಿಂದ ನಾವು ಈ ರೀತಿಯಾಗಿ ಮಧ್ಯದ ರೇಖೆಯನ್ನು ಪರಿಗಣಿಸೋಣ ಮತ್ತು ಸ್ಮಾರ್ಟ್ ಆಯಾಮವನ್ನು ಬಳಸಿ ಇಲ್ಲಿಂದ ಆ ಮೊದಲ ಬಿಂದುವಿಗೆ 0 32 ಮಿ ಮೀ ಇದೆ ಅದು ಮುಗಿದ ನಂತರ ನಾವು ಒಂದು ನಿರ್ದಿಷ್ಟ ತ್ರಿಜ್ಯದೊಂದಿಗೆ ಆ ಹಂತದಿಂದ ಆ ಹಂತದವರೆಗೆ 3 ಬಿಂದುವಿನ ಆರ್ಕ್ ಅನ್ನು ಮಾಡುತ್ತೇವೆ ಈಗ ಆ ರೇಖೆಯಲ್ಲಿ ಇದನ್ನು ಆರಿಸಿ ಅದನ್ನು ಸ್ಪರ್ಶಿಸುವಂತೆ ಮಾಡಿ ಅದರಂತೆಯೇ ಈ ವಕ್ರರೇಖೆ ಯನ್ನು ಸ್ಪರ್ಶಿಸುವಂತೆ ಮಾಡಿ ಆದ್ದರಿಂದ ನೀವು ವಸ್ತುಗಳನ್ನು ಆರಿಸುವಾಗ ಆ ಕಂಟ್ರೋಲ್ ಬಟನ್ ಅನ್ನು ಹಿಡಿದಿಟ್ಟುಕೊಳ್ಳಿ ಆದ್ದರಿಂದ ಒಮ್ಮೆ ಈ ತ್ರಿಕೋನ ನಿರ್ಮಾಣವನ್ನು ಮಾಡಿದ ನಂತರ ನಾವು ಈ ವೃತ್ತವನ್ನು ಆಂತರಿಕವಾಗಿ ತೆಗೆದುಹಾಕಬಹುದು ಮತ್ತು ಟ್ರಿಮ್ ಘಟಕಗಳನ್ನು ಬಳಸಿ ಆ ಭಾಗವನ್ನು ಮತ್ತು ಈ ಭಾಗವನ್ನು ಸಹ ತೆಗೆದುಹಾಕಬಹುದು ಮತ್ತು ನಾವು ಈ ಸಣ್ಣ ಭಾಗಗಳನ್ನು ಸಹ ತೆಗೆದುಹಾಕಬಹುದು ಆದ್ದರಿಂದ ಅದು ಮುಗಿದ ನಂತರ ಓಕೆ ಒತ್ತಿ ಈಗ ನಾವು ಈ ಸಂಪೂರ್ಣ ವಸ್ತುವನ್ನು ಹೊಂದಿದ್ದೇವೆ ಮೊದಲು ಸ್ಕೆಚ್ ಮೋಡ್ ನಿಂದ ಹೊರ ಬನ್ನಿ ನಂತರ ಒತ್ತಿ ಆರಿಸಿಕೊಳ್ಳಿ ಈ ಎಲ್ಲಾ ಬಟನ್ಗಳನ್ನು ಹೋಲ್ಡ್ ಮಾಡುವ ಮೂಲಕ ಆರಿಸಿ ಈಗ ಸ್ಕೆಚ್ 3 ಅನ್ನು ಆಯ್ಕೆ ಮಾಡಲಾಗಿದೆ ನಂತರ ಕಂಟ್ರೋಲ್ ಬಟನ್ ಅನ್ನು ಹಿಡಿದುಕೊಳ್ಳಿ ಹೆಲಿಕ್ಸ್ ಅನ್ನು ಒತ್ತಿ ಮತ್ತು ಸ್ಕೆಚ್ ಒತ್ತಿ ನಂತರ ವೈಶಿಷ್ಟ್ಯ ಗಳಿಗೆ ಹೋಗಿ ಸ್ವೀಪ್ ಕಟ್ ಬಳಸಿ ಓಕೆ ಒತ್ತಿ ಆದ್ದರಿಂದ ನೀವು ಆಂತರಿಕವಾಗಿ ನೋಡುತ್ತಿದ್ದರೆ ಆ ನಟ್ನಲ್ಲಿ ಎಳೆಗಳನ್ನು ಹೊಂದಿದ್ದೇವೆ ನಾವು ಇದನ್ನು ನಿರ್ಮಿಸುವ ವಿಧಾನ ಇದು ಕೆಲವೊಮ್ಮೆ ನಾವು ಈ ನಟ್ಗಳ ಮೇಲೆ ಹೊರಗಿನ ಮೇಲ್ಮೈಯಲ್ಲಿ ನಾವು ಸ್ವಲ್ಪ ಚಾಂಫರ ಅನ್ನು ಹೊಂದಲು ಬಯಸುತ್ತೇವೆ ನಮಗೆ ಸಮತಟ್ಟಾದ ಮೇಲ್ಮೈ ಬೇಡ ಆ ಉದ್ದೇಶಕ್ಕಾಗಿ ನಾವು ಏನು ಮಾಡಬೇಕೆಂದರೆ ನಾವು ಅನಿಯಂತ್ರಿತ ಗಾತ್ರದ ವೃತ್ತವನ್ನು ಸೆಳೆಯುತ್ತೇವೆ ಮತ್ತು ಅದನ್ನು ಆರಿಸಿಕೊಳ್ಳಿ ವೈಶಿಷ್ಟ್ಯ ಕ್ಕೆ ಹೋಗಿ ಆ ವೃತ್ತವನ್ನು ಚಿತ್ರಿಸಿದ ನಂತರ ನಾವು ವೈಶಿಷ್ಟ್ಯಗಳಿಗೆ ಹೋಗುತ್ತೇವೆ ಎಕ್ಸ್ಟ್ರೂಡ್ ಕಟ್ ಅನ್ನು ಬಳಸುತ್ತೇವೆ ಆ ಎಕ್ಸ್ಟ್ರೂಡ್ ಕಟ್ ಅಲ್ಲಿ ನಾವು ದಿಕ್ಕಿಗಾಗಿ ಎಲ್ಲವನ್ನು ಆರಿಸುತ್ತೇವೆ ನಂತರ ಕತ್ತರಿಸಲು ಬದಿಯನ್ನು ತಿರುಗಿಸಿ ಆದ್ದರಿಂದ ನಾವು ಹೊರಗೆ ಕತ್ತರಿಸಲಿದ್ದೇವೆ ಮತ್ತು ನಾವು 60 ಡಿಗ್ರಿಗಳಷ್ಟು ಟೇಪರ್ ಕೋನವನ್ನು ಹೊರಕ್ಕೆ ನೀಡುತ್ತೇವೆ ನಂತರ ಓಕೆ ಒತ್ತಿ ಆದ್ದರಿಂದ ಈಗ ನೀವು ಮೇಲ್ಭಾಗವು ಸಮತಟ್ಟಾಗಿರುವದನ್ನು ನೋಡಬಹುದು ಆದರೆ ಇವುಗಳು ಸ್ವಲ್ಪಮಟ್ಟಿಗೆ ಟೇಪರ್ ಆಗಿವೆ ಅದರಂತೆಯೇ ಇದಕ್ಕೂ ಕೂಡ ನಾವು ನಿರ್ಮಿಸುತ್ತೇವೆ ಇದಕ್ಕೆ ಲಂಬವಾಗಲು ಅದೇ ತ್ರಿಜ್ಯದ ವೃತ್ತವನ್ನು ಎಳೆಯಿರಿ ಒಮ್ಮೆ ಮುಗಿದಮೇಲೆ ಈ ಮೇಲ್ಮೈಯನ್ನು ಆರಿಸಿಕೊಳ್ಳಿ ವೈಶಿಷ್ಟ್ಯಗಳಿಗೆ ಹೋಗಿ ಎಕ್ಸ್ಟ್ರುಡ್ ಕಟ್ ಬ್ಲೈಂಡ್ ಬದಲಾಗಿ ಕಟ್ ಮಾಡಲು ಎಲ್ಲಾ ಫ್ಲಿಪ್ ಸೈಡ್ ಗಳನ್ನು ಆಯ್ದುಕೊಳ್ಳಿ ನಾವು 60 ಡಿಗ್ರಿ ಕೋನವನ್ನು ಹೊಂದುತ್ತೇವೆ ಓಕೆ ಒತ್ತಿ ನಾವು ಮೇಲಿನ ಭಾಗವನ್ನು ತೆಗೆದುಹಾಕಬೇಕು ಆದ್ದರಿಂದ ಈ ಭಾಗದಲ್ಲಿ ನೀವು ವಾಷರ್ ಅನ್ನು ಹೊಂದಬಹುದು ಅದನ್ನು ಅಲ್ಲಿ ಭದ್ರಪಡಿಸಬಹುದು ಮತ್ತು ಈ ಭಾಗಗಳು ಯಾವಾಗಲೂ ಇಳಿಜಾರಿನ ಕಟ್ ಹೊಂದಿರುತ್ತವೆ ಈಗ ನಾವು ಈ ರೇಖಾಚಿತ್ರವನ್ನು ಉಳಿಸೋಣ ಎಂ 10 ಹೆಸರಿನಲ್ಲಿ ಉಳಿಸಿ ಈಗ ಹೊಂದಿರುವ ನಟ್ ಅನ್ನು ಉಳಿಸೋಣ ಆದ್ದರಿಂದ ನಾವು ನಟ್ ಮತ್ತು ಬೋಲ್ಟ್ ಎರಡನ್ನೂ ಹೊಂದಿದ್ದೇವೆ ನಾವು ಜೋಡಣಾ ರೇಖಾಚಿತ್ರ ಕ್ಕೆ ಹೋಗಬಹುದು ಬೋಲ್ಟ್ ನಟ್ ಎರಡನ್ನೂ ಆರಿಸಿಕೊಳ್ಳಿ ಅದನ್ನು ಇಲ್ಲಿ ಬಿಡಿ ನಟ್ ಅನ್ನು ಕೂಡ ಸೇರಿಸಿ ಮತ್ತು ಅದನ್ನು ಇಟ್ಟುಕೊಳ್ಳಿ ನಾವು ಬೋಲ್ಟ್ ಮತ್ತು ನಟ್ ಅನ್ನು ನಿರ್ಮಿಸಲು ಬಳಸಿದ ವಿಧಾನ ಇದು ಈಗ ನಾವು ಈ ಮೇಲ್ಮೈಗಳನ್ನು ಮೇಟ್ ಮಾಡಲು ಬಯಸುತ್ತೇವೆ ನಾವು ಏನು ಮಾಡಬಹುದು ಎಂದರೆ ಇಲ್ಲಿ ಇದನ್ನು ಹೀಗೆ ತೆಗೆದುಕೊಳ್ಳಿ ನಾವು ಈ ಸುರುಳಿಯನ್ನು ಆ ಸುರುಳಿಯೊಂದಿಗೆ ಜೋಡಿಸಬಹುದು ಇದರಿಂದ ಅದನ್ನು ತಿರುಗಿಸಬಹುದು ಇಲ್ಲದಿದ್ದರೆ ಮೇಲ್ಮೈಗಳನ್ನು ಸಹ ನಾವು ಸಂಯೋಜಿಸಬಹುದು ಈ ಮೇಲ್ಮೈಯನ್ನು ಆ ಮೇಲ್ಮೈಯೊಂದಿಗೆ ಸಂಯೋಜಿಸೋಣ ಮತ್ತು ಓಕೆ ಒತ್ತಿ